ನಮಸ್ಕಾರ ಇಂದು ಟೋಪೋಲಜಿ ಬಗ್ಗೆ ಚರ್ಚಿಸುತ್ತೇವೆ ಟೋಪೋಲಜಿಯ ಬಗ್ಗೆ ಏನು ಹೇಳುತ್ತೀರಿ ನಾವು ತಿಳಿದಿರುವಂತೆ ನೆಟ್ವರ್ಕ್ ಯಾವಾಗಲೂ ಸರಣಿ ಸರ್ಕ್ಯೂಟ್ ಅಥವಾ ಸಮಾನಾಂತರವಾಗಿ ಸಂಪರ್ಕ ಹೊಂದಿಲ್ಲ ವಾಸ್ತವಿಕ ಸನ್ನಿವೇಶದಲ್ಲಿ ಈ ವಿದ್ಯುತ್ ಸರ್ಕ್ಯೂಟ್ ಸರಣಿ ಅಥವಾ ಸಮಾನಾಂತರವಾಗಿರುವುದಿಲ್ಲ ಅದು ಎರಡರ ಸಂಯೋಜನೆಯಾಗಿರುತ್ತದೆ ಆದ್ದರಿಂದ ವಿದ್ಯುತ್ ಸರ್ಕ್ಯೂಟ್ ವಿಶ್ಲೇಷಣೆಯ ಉದ್ದೇಶವೆಂದರೆ ನೀವು ನೆಟ್ವರ್ಕ್ಗೆ ಸಂಪರ್ಕ ಹೊಂದಿರುವ ಅಂಶದಾದ್ಯಂತದ ಕರೆಂಟ್ ಮತ್ತು ವೋಲ್ಟೇಜ್ಗಳನ್ನು ಕಂಡುಹಿಡಿಯಬೇಕು ನಾವು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಮಾಡಲು ಪ್ರಯತ್ನಿಸುತ್ತೇವೆ ಮತ್ತು ನೆಟ್ವರ್ಕ್ನ ವಿವಿಧ ಶಾಖೆಗಳಲ್ಲಿ ಇರುವ ಕರೆಂಟ್ಗಳನ್ನು ಮತ್ತು ಘಟಕಗಳಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಂಬಂಧಿಸಿದ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ಪುನಃ ಪಡೆದುಕೊಳ್ಳೋಣ ವಿದ್ಯುತ್ ಸರ್ಕ್ಯೂಟ್ನಲ್ಲಿನ ಕರೆಂಟ್ ಮತ್ತು ವೋಲ್ಟೇಜ್ ಹನಿಗಳನ್ನು ನಿರ್ಧರಿಸಲು ವಿವಿಧ ಕಾನೂನುಗಳಿವೆ ನಾವು ಕಿರ್ಚಾಫ್ ಲಾKirchhoff's law ಬಗ್ಗೆ ಚರ್ಚಿಸಿದ್ದೇವೆ ನಾವು ಓಮ್ಸ್ ಲಾOhm's law ಬಗ್ಗೆಯೂ ಚರ್ಚಿಸಿದ್ದೇವೆ ಓಮ್ಸ್ ಲಾOhm's law ಕರೆಂಟ್ I V Z ಅನ್ನು ಕಂಡುಹಿಡಿಯುವುದನ್ನು ಬಿಟ್ಟರೆ ಬೇರೇನೂ ಅಲ್ಲ ಈಗ ಇಲ್ಲಿ ನಾವು R ಬದಲಿಗೆ Z ಅನ್ನು ಬಳಸುತ್ತಿದ್ದೇವೆ ಏಕೆಂದರೆ Z ಸಂಕೀರ್ಣ ಪ್ರತಿರೋಧವಾಗಿದೆ ಮತ್ತು ಸರ್ಕ್ಯೂಟ್ನಲ್ಲಿ AC ಸೈನುಸೈಡಲ್ ತರಂಗ ರೂಪವನ್ನು ಹೊಂದಿರುವಾಗ ಸಾಮಾನ್ಯವಾಗಿ ಗೋಚರಿಸುತ್ತದೆ ಮತ್ತು ನಂತರ ಪ್ರತಿರೋಧದಾದ್ಯಂತ ವೋಲ್ಟೇಜ್ ಇರುತ್ತದೆ ಈಗ ಸಂಪರ್ಕಿತ ಸರಣಿಯಲ್ಲಿನ ಒಟ್ಟು ಪ್ರತಿರೋಧವನ್ನು ಕಂಡುಹಿಡಿಯಲು ಪ್ರತಿರೋಧವು ಸರಣಿಯಲ್ಲಿದ್ದರೆ ಅದು ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಎಲ್ಲಾ ಪ್ರತಿರೋಧಗಳ ಸಾರಾಂಶವಾಗಿರುತ್ತದೆ ಅಥವಾ ನೀವು ಸಮಾನಾಂತರವಾಗಿ ಸಂಪರ್ಕಿತ ಪ್ರತಿರೋಧಗಳನ್ನು ಹೊಂದಿದ್ದರೆ ಪ್ರತಿರೋಧವನ್ನು ಅಡ್ಮಿಟ್ಟನ್ಸ್ ಆಗಿ ಪರಿವರ್ತಿಸುವುದು ಉತ್ತಮ ಅಡ್ಮಿಟ್ಟನ್ಸ್ ಎಂಬುದು Y ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಇದು ಪ್ರತಿರೋಧ ಜೆಟ್ನ ಪರಸ್ಪರ ಸಂಬಂಧವಾಗಿದೆ ಮತ್ತು ನಂತರ ಅಡ್ಮಿಟ್ಟನ್ಸ್ ಅನ್ನು ಕಂಡುಹಿಡಿಯಬಹುದು ಈಗ ನಾವು ಪ್ರತಿರೋಧ ಮತ್ತು ಅಡ್ಮಿಟ್ಟನ್ಸ್ ಅನ್ನು ವಿವರವಾಗಿ ನೋಡೋಣ ಇದರಿಂದ AC ಸರ್ಕ್ಯೂಟ್ನೊಂದಿಗಿನ ಈ ಎರಡು ಘಟಕಗಳ ಪರಿಕಲ್ಪನೆಗಳನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಈಗ ಈವರೆಗೆ ಚರ್ಚಿಸಿದ ವೋಲ್ಟೇಜ್ ಕರೆಂಟ್ ಸಂಬಂಧವು ಈ ರೀತಿಯದ್ದಾಗಿದೆ ನಾವು V ಅನ್ನು ಹೊಂದಿದ್ದೇವೆ ಪ್ರತಿರೋಧಕದ ಸಂದರ್ಭದಲ್ಲಿ ಫಾಸರ್ ಮೌಲ್ಯವು IR ಅನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಇಂಡಕ್ಟರ್ಗಾಗಿ ನಾವು ಚರ್ಚಿಸಿದ್ದೇವೆ V jωLI ಮತ್ತು ಕೆಪಾಸಿಟರ್ಗೆ ಸಂಬಂಧವು VIjωCಆಗಿತ್ತು ಈಗ ನೀವು ಫಾಸರ್ ವೋಲ್ಟೇಜ್ ಮತ್ತು ಫಾಸರ್ ಕರೆಂಟ್ ಅನುಪಾತದ ಪ್ರಕಾರ ಸಮೀಕರಣವನ್ನು ಬರೆದರೆ VIRVIjωLVI1jωC ಈಗ ನಾವು ಬರೆಯುವದನ್ನು ಸಾಮಾನ್ಯ ಪದದಲ್ಲಿ ಎಲ್ಲಾ ಮೂರು ಸಮೀಕರಣಗಳನ್ನು ಪ್ರತಿನಿಧಿಸಲು ಕೇಳಿದರೆ VIZorVZI ಈಗ ಇಲ್ಲಿ Z ನ ಒಂದು ಪ್ರಮಾಣವನ್ನು ಇಂಪೆಡೆನ್ಸ್ ಎಂದು ಕರೆಯಲಾಗುತ್ತದೆ ಈ ಪ್ರತಿರೋಧದ ವಿವಿಧ ಗುಣಲಕ್ಷಣಗಳು ಯಾವುವು ಸರ್ಕ್ಯೂಟ್ನ ಪ್ರತಿರೋಧವು ವೋಲ್ಟೇಜ್ ಫಾಸರ್ ಮತ್ತು ಕರೆಂಟ್ ಫಾಸರ್ನ ಅನುಪಾತವಾಗಿದೆ ಮತ್ತು ಇದನ್ನು ಓಮ್ಸ್ ಗಳ ಲ್ಲಿಯೂ ಅಳೆಯಲಾಗುತ್ತದೆ ಏಕೆಂದರೆ ರೆಸಿಸ್ಟರ್ ಅಥವಾ ಕೆಪಾಸಿಟರ್ ಅಥವಾ ಇಂಡಕ್ಟರ್ ಸಂದರ್ಭದಲ್ಲಿ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಲೆಕ್ಕಹಾಕಿದ ಯಾವುದೇ ರಿಯಾಕ್ಟೆನ್ಸ್ ಇರಬಹುದು ಆ ಆಯಾಮಗಳು ಓಮ್ಸ್ನಲ್ಲಿತ್ತು ಈಗ ಪ್ರತಿರೋಧವು ಸೈನುಸೈಡಲ್ ಕರೆಂಟ್ ಹರಿವಿಗೆ ಸರ್ಕ್ಯೂಟ್ ಪ್ರದರ್ಶಿಸುವ ವಿರೋಧವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಚಿತ್ರಕ್ಕೆ ಪ್ರತಿರೋಧವು ಬಂದಾಗಲೆಲ್ಲಾ ಸರ್ಕ್ಯೂಟ್ AC ಸರ್ಕ್ಯೂಟ್ ಮತ್ತು ಕರೆಂಟ್ ಸೈನುಸೈಡಲ್ ಕರೆಂಟ್ ಎಂದರ್ಥ ಈಗ ಪ್ರತಿರೋಧವು ಎರಡು ಫಾಸರ್ನ ಅನುಪಾತವಾಗಿದ್ದರೂ ಅದು ಫಾಸರ್ V ಅನ್ನು ಫಾಸರ್ I ನಿಂದ ಭಾಗಿಸಲಾಗಿದೆ ಆದರೆ ಇದು ಫಾಸರ್ ಅಲ್ಲ ಏಕೆಂದರೆ ಇದು ಸೈನುಸಾಯಿಡಲ್ ವಿಭಿನ್ನ ಪ್ರಮಾಣವನ್ನು ಹೊಂದಿರುವುದಿಲ್ಲ ಪ್ರತಿರೋಧದ ಸಂಕೀರ್ಣ ಪ್ರಮಾಣವನ್ನು ಸಾಮಾನ್ಯವಾಗಿ ZRjX ಎಂದು ನಿರೂಪಿಸಲಾಗುತ್ತದೆ ಇಲ್ಲಿ R ಎಂಬುದು ನಿಜವಾದ ಪದ ಮತ್ತು ಈ ನೈಜ ಪದವು ಪ್ರತಿರೋಧದ ಪದದಲ್ಲಿನ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ನಂತರ Z ನ ಕಾಲ್ಪನಿಕ ಭಾಗವಾಗಿರುವ X ಮತ್ತು ಈ ಕಾಲ್ಪನಿಕ ಭಾಗವನ್ನು ಪ್ರತಿಕ್ರಿಯಾತ್ಮಕತೆ ಎಂದು ಕರೆಯಲಾಗುತ್ತದೆ X ಧನಾತ್ಮಕವಾಗಿದ್ದಾಗ ಈಗ ಪ್ರತಿರೋಧವು ಪ್ರಚೋದಕವಾಗಿದೆ ಇಲ್ಲಿ ನೀವು ಧನಾತ್ಮಕ ಪ್ರಮಾಣವಾಗಿದ್ದರೆ ZRjXಬರೆಯುತ್ತಿದ್ದರೆ ಇದರ ಅರ್ಥವೇನೆಂದರೆ ಪ್ರತಿರೋಧವು ಪ್ರಚೋದಕವಾಗಿದ್ದರೆ X ಋಣಾತ್ಮಕವಾಗಿದ್ದಾಗ ಅದು ಧಾರಣವಾಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ ಇಂಡಕ್ಟನ್ಸ್ ಕೆಪ್ಯಾಸಿಟಿವ್ ಆಗಿರುತ್ತದೆ ಕ್ಷಮಿಸಿ ಪ್ರತಿರೋಧವು ಕೆಪ್ಯಾಸಿಟಿವ್ ಪ್ರತಿರೋಧವಾಗಿರುತ್ತದೆ ಈಗ ಪ್ರತಿರೋಧವು ZRjXಆಗಿದೆ ಆದ್ದರಿಂದ ಕರೆಂಟ್ ವೋಲ್ಟೇಜ್ ಅನ್ನು ವಿಳಂಬಗೊಳಿಸುವುದರಿಂದ ಅದು ಮಂದಗತಿಯಲ್ಲಿರುವಾಗ ಅದು ಅನುಗಮನವಾಗಿರುತ್ತದೆ Z R jX ಅದು ಕೆಪ್ಯಾಸಿಟಿವ್ ಆಗಿರುತ್ತದೆ ಏಕೆಂದರೆ ಕರೆಂಟ್ ವೋಲ್ಟೇಜ್ ಅನ್ನು ಮುನ್ನಡೆಸುತ್ತದೆ ನಾವು ಧ್ರುವ ರೂಪದಲ್ಲಿ ಸಂಕೀರ್ಣ ಪ್ರಮಾಣದ Z ಅನ್ನು ಪ್ರತಿನಿಧಿಸಬೇಕಾದರೆ Z R jX Z∠θ ಎಂದು ಬರೆಯುತ್ತೇವೆ ಆದ್ದರಿಂದ ಸಂಕ್ಷಿಪ್ತವಾಗಿ ನೀವು Z ಅನ್ನು Z R jX ಅಥವಾ ಧ್ರುವ ರೂಪದಲ್ಲಿ ZZ∠θ ಎಂದು ಪ್ರತಿನಿಧಿಸಬಹುದು ಎಂದು ಹೇಳಬಹುದು ಈ ಎರಡನ್ನು ಲೆಕ್ಕಾಚಾರದ ಅವಶ್ಯಕತೆಯ ಆಧಾರದ ಮೇಲೆ ಪರಸ್ಪರ ಬದಲಾಯಿಸಬಹುದು ಮತ್ತು ನೀವು ZR2X2 ಎಂಬ Z ನ ಸಮೀಕರಣವನ್ನು ಆಯತಾಕಾರವಾಗಿ ಬಳಸಿಕೊಂಡು ಲೆಕ್ಕಾಚಾರ ಮಾಡಬಹುದು ಅಲ್ಲಿθXR ಅಥವಾ ನೀವು ಧ್ರುವವನ್ನು ಆಯತಾಕಾರವಾಗಿ ಪರಿವರ್ತಿಸಲು ಬಯಸಿದರೆ RZcos ಮತ್ತು XZsin ಈಗ ಕೆಲವೊಮ್ಮೆ ಲೆಕ್ಕಾಚಾರದಲ್ಲಿ ಪ್ರತಿರೋಧಗಳ ಪರಸ್ಪರ ಸಂಬಂಧವನ್ನು ಬಳಸುವುದು ಅನುಕೂಲಕರವಾಗಿದೆ ಸಮಾನಾಂತರವಾಗಿ ಸಂಪರ್ಕಿತ ಸರ್ಕ್ಯೂಟ್ಗಳನ್ನು ಹೊಂದಿರುವಾಗ ಇದು ಸಂಭವಿಸುತ್ತದೆ ಆದ್ದರಿಂದ ಇದು Z1 Z2 Z3 ಸಮಾನವಾದ ಪ್ರತಿರೋಧವಾಗಿ ಕಂಡುಹಿಡಿಯಬೇಕಾದರೆ ಪ್ರತಿರೋಧಗಳ ಪರಸ್ಪರವಾಗಿ ತೆಗೆದುಕೊಳ್ಳುವುದು ಉತ್ತಮ ಆದ್ದರಿಂದ Z1 ನ ಪರಸ್ಪರ ಸಂಬಂಧವು Y1 ಆಗಿದ್ದರೆ ಅದರ Z2 ಸಂಬಂಧವು ಪರಸ್ಪರ Y2 ಮತ್ತು ಅದೇ ರೀತಿ Z3 ಪರಸ್ಪರ ಸಂಬಂಧವು Y3 ಆಗಿದೆ ಆದ್ದರಿಂದ ಸಮಾನ ಅಡ್ಮಿಟನ್ಸ್ Y ಎಂಬುದು Y1 ಜೊತೆಗೆ Y2 ಜೊತೆಗೆ Y3 ಗೆ ಸಮಾನವಾಗಿರುತ್ತದೆ ಎಂದು ಸುಲಭವಾಗಿ ಹೇಳಬಹುದು ಮತ್ತು ಪ್ರತಿರೋಧವನ್ನು ಕಂಡುಹಿಡಿಯಬೇಕಾದರೆ ಸಮಾನ ಪ್ರತಿರೋಧ Z Y ಯಿಂದ 1 ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಮಾನಾಂತರ ಸಂಪರ್ಕಿತ ನೆಟ್ವರ್ಕ್ಗಳನ್ನು ಹೊಂದಿರುವಾಗ ಪ್ರತಿರೋಧವನ್ನು ಅಡ್ಮಿಟನ್ಸ್ಆಗಿ ಪರಿವರ್ತಿಸುವುದು ಉತ್ತಮ ಈಗ ಅಡ್ಮಿಟನ್ಸ್ ಪ್ರತಿರೋಧದ ಪರಸ್ಪರ ಸಂಬಂಧವಲ್ಲ ಮತ್ತು ಅದನ್ನು ಸೀಮೆನ್ಗಳಲ್ಲಿ ಅಳೆಯಲಾಗುತ್ತದೆ ಅಥವಾ ಇದನ್ನು ಮ್ಹೋ ಗಳಲ್ಲಿಯೂ ಅಳೆಯಲಾಗುತ್ತದೆ ಎಂದು ಹೇಳಬಹುದು ಆದ್ದರಿಂದ ಮ್ಹೋ ಮತ್ತು ಸೀಮೆನ್ಸ್ ಎರಡೂ ಒಂದೇ ಆಗಿರುತ್ತದೆ ಮತ್ತು ಅವುಗಳನ್ನು ಪರಸ್ಪರ ವಿನಿಮಯವಾಗಿ ಬಳಸಬಹುದು ಮತ್ತು ಅಡ್ಮಿಟನ್ಸ್ ಅನ್ನು ಗಣಿತದ ಪ್ರಕಾರ Y1ZIVGjB ಎಂದು ವ್ಯಕ್ತಪಡಿಸಲಾಗುತ್ತದೆ ಅಲ್ಲಿ G ಅನ್ನು ವಾಹಕತೆ ಎಂದು ಕರೆಯಲಾಗುತ್ತದೆ ಮತ್ತು Y ಯ ಕಾಲ್ಪನಿಕ ಭಾಗವಾಗಿರುವ B ಅನ್ನು ಸಸ್ಸೆಪ್ಟೆನ್ಸ್ ಎಂದು ಕರೆಯಲಾಗುತ್ತದೆ GjB ಎಂದರೇನು GjB ಎಂಬುದು 1ZIVಮತ್ತು Z ಏನೂ ಅಲ್ಲ ಆದರೆ RjX ಆದ್ದರಿಂದ ಸರಳೀಕರಿಸಿದರೆ ನೀವು ಪಡೆಯುತ್ತೀರಿ GjB1RjXR jXR2X2 ಆದ್ದರಿಂದ ನೀವು ಪಡೆಯುವ ಎರಡೂ ಘಟಕಗಳಿಂದ ನೈಜ ಮತ್ತು ಕಾಲ್ಪನಿಕ ಪದಗಳನ್ನು ಹೋಲಿಸಿದರೆ GRR2X2B XR2X2 ಈ ಸಂದರ್ಭದಲ್ಲಿ ಈ ರೀತಿಯ ಸರ್ಕ್ಯೂಟ್ಅನ್ನು ವಿಶ್ಲೇಷಿಸುವ ಅವಶ್ಯಕತೆಯಿದ್ದಾಗಲೆಲ್ಲಾ ಈ ಅಡ್ಮಿಟನ್ಸ್ ಅನ್ನು ಬಳಸಬಹುದು ಈಗ ನೆಟ್ವರ್ಕ್ ಬಗ್ಗೆ ಮಾತನಾಡೋಣ ಇಲ್ಲಿಯವರೆಗೆ ವಿದ್ಯುತ್ ಸರ್ಕ್ಯೂಟ್ಅನ್ನು ನೆಟ್ವರ್ಕ್ನಲ್ಲಿ ಬಳಸುವ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ನೆಟ್ವರ್ಕ್ ಮತ್ತು ಸರ್ಕ್ಯೂಟ್ ನಡುವಿನ ವ್ಯತ್ಯಾಸವೇನು ನೆಟ್ವರ್ಕ್ ಮತ್ತು ಸರ್ಕ್ಯೂಟ್ ನಡುವಿನ ವ್ಯತ್ಯಾಸವೆಂದರೆ ನೆಟ್ವರ್ಕ್ ಎನ್ನುವುದು ಅಂಶಗಳು ಅಥವಾ ಸಾಧನಗಳ ಪರಸ್ಪರ ಸಂಪರ್ಕವಾಗಿದೆ ಇದರರ್ಥ ಅದು ಕ್ಲೋಸ್ ಲೂಪ್ ಅನ್ನು ರಚಿಸುವುದು ಅನಿವಾರ್ಯವಲ್ಲ ಆದ್ದರಿಂದ ಅದು ಕ್ಲೋಸ್ ಲೂಪ್ಗಳನ್ನು ಹೊಂದಬಹುದು ಆದರೆ ಕೆಲವು ತೆರೆದ ಲೂಪ್ಗಳು ಸಹ ಇರಬಹುದು ಆದ್ದರಿಂದ ನೆಟ್ವರ್ಕ್ ಎನ್ನುವುದು ಸರ್ಕ್ಯೂಟ್ಗಳಿಗೆ ವಿಶಾಲವಾದ ಪದವಾಗಿದೆ ಆದರೆ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಅದರ ನೆಟ್ವರ್ಕ್ ಒಂದು ಅಥವಾ ಹೆಚ್ಚಿನ ಮುಚ್ಚಿದ ಮಾರ್ಗವನ್ನು ಒದಗಿಸುತ್ತದೆ ಆದ್ದರಿಂದ ನೆಟ್ವರ್ಕ್ ಮತ್ತು ಸರ್ಕ್ಯೂಟ್ ನಡುವಿನ ವ್ಯತ್ಯಾಸವೆಂದರೆ ನೆಟ್ವರ್ಕ್ ಅನ್ನು ಸಾಮಾನ್ಯವಾಗಿ ವಿದ್ಯುತ್ ಸರ್ಕ್ಯೂಟ್ಗೆ ಹೆಚ್ಚು ಸಾಮಾನ್ಯ ಪದವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಸರ್ಕ್ಯೂಟ್ ಮುಕ್ತ ಅಥವಾ ಮುಚ್ಚಬಹುದು ವಿದ್ಯುತ್ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಕರೆಂಟ್ ಹರಿಯಲು ಹಿಂದಿರುಗುವ ಮಾರ್ಗವಿದೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ ಆದ್ದರಿಂದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಸಾಮಾನ್ಯವಾಗಿ ಇವೆರಡನ್ನೂ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ ಏಕೆಂದರೆ ನೆಟ್ವರ್ಕ್ ಹೆಚ್ಚು ಸಾಮಾನ್ಯ ಪದಗಳಾಗಿದೆ ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ಕೆಲವು ಟಯ್ಮ್ ನೆಟ್ವರ್ಕ್ ಅನ್ನು ಕೆಲವು ಟಯ್ಮ್ ಸರ್ಕ್ಯೂಟ್ ಅನ್ನು ಬಳಸುತ್ತೇವೆ ಆದರೆ ಇದರರ್ಥ ಒಂದೇ ವಿಷಯ ಈಗ ನಾವು ಟೋಪೋಲಜಿ ಬಗ್ಗೆ ಮಾತನಾಡೋಣ ಆದ್ದರಿಂದ ನೆಟ್ವರ್ಕ್ ಟೋಪೋಲಜಿಗೆ ಟೋಪೋಲಜಿ ಎಂದರೇನು ಆಸ್ತಿಯೆಂದರೆ ಅದು ಇದು ನೆಟ್ವರ್ಕ್ನಲ್ಲಿನ ಅಂಶಗಳ ನಿಯೋಜನೆ ಮತ್ತು ನೆಟ್ವರ್ಕ್ನ ಜ್ಯಾಮಿತೀಯ ಸಂರಚನೆಗೆ ಸಂಬಂಧಿಸಿದೆ ಆದ್ದರಿಂದ ಇದರ ಅರ್ಥವೇನು ಈ ರೀತಿಯ ಸರ್ಕ್ಯೂಟ್ ತೆಗೆದುಕೊಂಡರೆ ಪ್ರತಿರೋಧಕವಿದೆ ಎಂದು ಇಲ್ಲಿ ಪ್ರತಿನಿಧಿಸಿದರೆ ಕೆಲವು ಸಾಮಾನ್ಯವಾಗಿ ನಿರ್ದಿಷ್ಟ ನೆಟ್ವರ್ಕ್ ಈ ರೀತಿಯಾಗಿರುತ್ತದೆ ಆದ್ದರಿಂದ ಎಲ್ಲರೂ ಸಮಾನ ಪ್ರತಿರೋಧ R ಮತ್ತು ಇದು ವೋಲ್ಟೇಜ್ V ಎಂದು ಭಾವಿಸೋಣ ಆದ್ದರಿಂದ ಇದು ಸಂಪರ್ಕ ಮಾಹಿತಿಯನ್ನು ಕಂಡುಹಿಡಿಯಲು ಆಸಕ್ತಿ ಹೊಂದಿರುವ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಸಂಪರ್ಕ ಮಾಹಿತಿ ಎಂದರೆ ವಿವಿಧ ಅಂಶಗಳು ಹೇಗೆ ಸಂಪರ್ಕ ಹೊಂದಿವೆ ಎಂಬುದನ್ನು ಕಂಡುಹಿಡಿಯಬೇಕು ಈಗ ಈ ನೋಡ್ ಅನ್ನು a ಎಂದು ನೀಡಿದರೆ ಈ ನೋಡ್ ಅನ್ನು b ಎಂದು ಈ ನೋಡ್ ಅನ್ನು c ಎಂದು ಮತ್ತು ಇದು o ಎಂದು ಅದು ನೆಲ ಅಥವಾ ನೀವು ಹೇಳಬಹುದಾದ ಮೂಲವಾಗಿರಬಹುದು ಈಗ ಈ ಸರ್ಕ್ಯೂಟ್ನ ಟೋಪೋಲಜಿಯನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆಏನು ಮಾಡುತ್ತೀರಿ ನೀವು ಸರಳವಾಗಿ ಗ್ರಾಫ್ ಅನ್ನು ನಿರ್ಮಿಸಬೇಕು ಅದು ನೆಟ್ವರ್ಕ್ನ ಎಲ್ಲಾ ಅಂಶಗಳನ್ನು ರೇಖೆಗಳೊಂದಿಗೆ ಬದಲಾಯಿಸುತ್ತದೆ ಏಕೆಂದರೆ ನಾವು ರಚಿಸುತ್ತಿರುವ ಗ್ರಾಫ್ ನೆಟ್ವರ್ಕ್ನ ಟೊಪೊಲಾಜಿಕಲ್ ಗುಣಲಕ್ಷಣಗಳನ್ನು ವಿವರಿಸುತ್ತದೆ ಆದ್ದರಿಂದ ಸರ್ಕ್ಯೂಟ್ನಿಂದ ನೀವು ಒಂದು ನಿರ್ದಿಷ್ಟ ನೆಟ್ವರ್ಕ್ನಲ್ಲಿನ ಎಲ್ಲಾ ಅಂಶಗಳ ಸಂಪರ್ಕ ಮಾಹಿತಿ ಅಂದರೆ ಟೊಪೊಲಾಜಿಕಲ್ ಆಸ್ತಿಯನ್ನು ವಿವರಿಸುವ ಗ್ರಾಫ್ ಅನ್ನು ರಚಿಸಿದರೆ ಆ ನಿರ್ದಿಷ್ಟ ನೆಟ್ವರ್ಕ್ ಆ ನಿರ್ದಿಷ್ಟ ಸರ್ಕ್ಯೂಟ್ನ ಟೋಪೋಲಜಿಯಾಗಿರುತ್ತದೆ ಇಲ್ಲಿ c ಗೆ ಸಂಪರ್ಕಗೊಂಡಿರುವುದನ್ನು ನೀವು ನೋಡಿದರೆ R ಅನ್ನು ಸೇರಿಸುವ ಬದಲು ಸರಳವಾಗಿ ರೇಖೆಯನ್ನು ಸೇರಿಸುತ್ತಿದ್ದೇವೆ a ಅನ್ನು c ಗೆ ಸಂಪರ್ಕಿಸಲಾಗಿದೆ ಮತ್ತು ನಂತರ ab ರೆಸಿಸ್ಟರ್ R ನಡುವೆಆದ್ದರಿಂದ ನಾವು ಮತ್ತೆ ಒಂದು ರೇಖೆಯನ್ನು ರಚಿಸುತ್ತಿದ್ದೇವೆ b ಗೆ c ಗೆ ನಾವು ರೇಖೆಯನ್ನು ಸಂಪರ್ಕಿಸುತ್ತಿದ್ದೇವೆ c ರಿಂದ o ಅದು ಮತ್ತೆ ಒಂದು ರೇಖೆಯಿದೆ ಆದ್ದರಿಂದ ಈ R ಗಾಗಿ ಅದು ರೇಖೆಯಾಗಿದೆ b ಟು o ಗೆ ನಾವು ಮತ್ತೆ ರೇಖೆಯನ್ನು ರಚಿಸುತ್ತಿದ್ದೇವೆ ಮತ್ತು a ನಡುವೆ ಟು o ಏಕೆಂದರೆ ಇದು ನಾವು ಮತ್ತೆ ರೇಖೆಯನ್ನು ರಚಿಸುತ್ತಿರುವ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಈ ತರಗತಿಯಲ್ಲಿ ಗ್ರಾಫ್ ಆಗಿ ಸಮಾನವಾಗಿ ಪ್ರತಿನಿಧಿಸಲಾಗುತ್ತದೆ ಅದು ವೋಲ್ಟೇಜ್ ಅಥವಾ ಕರಂಟ್ ಮೂಲಗಳಾಗಿರಬಹುದಾದ ಮೂಲಗಳು ಅಥವಾ ಸರ್ಕ್ಯೂಟ್ನಲ್ಲಿನ ಪ್ರತಿರೋಧಕ ಕೆಪ್ಯಾಸಿಟಿವ್ ಅಥವಾ ಪ್ರಚೋದಕ ಅಂಶಗಳಾಗಿರಬಹುದು ನಾವು ಪಡೆಯುವುದನ್ನು ಸರ್ಕ್ಯೂಟ್ನ ಗ್ರಾಫ್ ಅಥವಾ ನೆಟ್ವರ್ಕ್ನ ಗ್ರಾಫ್ ಎಂದು ಕರೆಯಲಾಗುತ್ತದೆ ಇದು ಬಹಳ ಮುಖ್ಯ ಏಕೆಂದರೆ ನಾವು ಅದರೊಂದಿಗೆ ವಿವಿಧ ಟೊಪೊಲಾಜಿಕಲ್ ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಅದು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ ಈಗ ನಮಗೆ ಸಿಕ್ಕಿದ್ದು ನೆಟ್ವರ್ಕ್ನ ಅಸ್ಥಿಪಂಜರ ಇಲ್ಲಿ ನೀವು ನೋಡುವ ಅಂಶಗಳು ನೋಡ್ಗಳಂತೆ ಇರುತ್ತವೆ ನಾವು ಲೂಪ್ಗಳನ್ನು ನೋಡುತ್ತೇವೆ ಅಥವಾ ನಾವು ಶಾಖೆಗಳನ್ನು ನೋಡುತ್ತೇವೆ ಈಗ ನೀವು ಗ್ರಾಫ್ನ ಪ್ರತಿಯೊಂದು ಸಾಲುಗಳಿಗೆ ಬಾಣದ ಮೂಲಕ ಉಲ್ಲೇಖ ನಿರ್ದೇಶನಗಳನ್ನು ಸೇರಿಸಿದರೆ ಅದನ್ನು ಓರಿಯೆಂಟೆಡ್ ಗ್ರಾಫ್ ಎಂದು ಕರೆಯಲಾಗುತ್ತದೆ ಇದರರ್ಥ ನೀವು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವಾಗ ನೀವು ಆರಂಭಿಕ ದಿಕ್ಕನ್ನು ಕರೆಂಟ್ ಆಗಿರಬಹುದು ಎಂದು ಊಹಿಸುತ್ತೀರಿ ಆದ್ದರಿಂದ ನೀವು ಕರೆಂಟ್ ದಿಕ್ಕನ್ನು ತೋರಿಸಿದರೆ ಇದು ಆಧಾರಿತ ಗ್ರಾಫ್ ಎಂದು ಆಗುತ್ತದೆ ಈಗ ಗ್ರಾಫ್ನಲ್ಲಿರುವ ಸಾಲುಗಳನ್ನು ಶಾಖೆಗಳು ಎಂದು ಕರೆಯಲಾಗುತ್ತದೆ ಮತ್ತು ಜಂಕ್ಷನ್ ಅನ್ನು ನೋಡ್ ಎಂದು ಕರೆಯಲಾಗುತ್ತದೆ ಈಗ ನೆಟ್ವರ್ಕ್ನ ಟೊಪೊಲಾಜಿಕಲ್ ಮಾಹಿತಿಯು ಏಕೆ ಮುಖ್ಯವಾಗಿದೆ ಏಕೆಂದರೆ ಟೋಪೋಲಜಿ ನಮಗೆ ನೆಟ್ವರ್ಕ್ನ ಆಸ್ತಿಯನ್ನು ತೋರಿಸುತ್ತದೆ ಅದು ನಾವು ನೆಟ್ವರ್ಕ್ನ ಗಾತ್ರ ಮತ್ತು ಆಕಾರವನ್ನು ಹಿಗ್ಗಿಸಿದಾಗ ತಿರುಚಿದಾಗ ಅಥವಾ ವಿರೂಪಗೊಳಿಸಿದಾಗ ಪರಿಣಾಮ ಬೀರುವುದಿಲ್ಲ ಇದರರ್ಥ ನೆಟ್ವರ್ಕ್ ಹೊಂದಿದ್ದರೆ ಮತ್ತು ನಿರ್ದಿಷ್ಟ ಗಾತ್ರದ ಸರ್ಕ್ಯೂಟ್ನೊಂದಿಗೆ ರಚಿಸಿರುವ ಎಲ್ಲಾ ವಿಭಿನ್ನ ರೀತಿಯ ವಿಸ್ತರಣೆಗಳು ಅಥವಾ ವಿರೂಪಗಳನ್ನು ಸಂಪರ್ಕ ಮಾಹಿತಿಯನ್ನು ಉಳಿಸಿಕೊಂಡರೆ ಅದರ ಗಾತ್ರವನ್ನು ತಿರುಚುವ ಮೂಲಕ ಅಥವಾ ಅದರ ಗಾತ್ರವನ್ನು ವಿರೂಪಗೊಳಿಸುವ ಮೂಲಕ ನೀವು ಗ್ರಾಫ್ನ ದೃಷ್ಟಿಕೋನವನ್ನು ಬದಲಾಯಿಸಿದರೆ ಯಾವಾಗಲೂ ನೆಟ್ವರ್ಕ್ನ ಟೋಪೋಲಜಿ ಒಂದೇ ಆಗಿರುತ್ತದೆ ಆದ್ದರಿಂದ ಈ ಉದಾಹರಣೆಯಲ್ಲಿ ಇದನ್ನು ನೋಡಿದರೆ ಒಂದು ನಿರ್ದಿಷ್ಟ ಸರ್ಕ್ಯೂಟ್ನ ಟೋಪೋಲಜಿ ಈ ರೀತಿಯಾಗಿ abcd ಮತ್ತು a b ಅನ್ನು ಈ ಶೈಲಿಯಲ್ಲಿ ಸಂಪರ್ಕಿಸಲಾಗಿದೆ ಮತ್ತು ಈ ಶೈಲಿಯಲ್ಲಿ ನೀವು ಟೋಪೋಲಜಿಯನ್ನು ರಚಿಸುವ ಮತ್ತೊಂದು ಸರ್ಕ್ಯೂಟ್ ಇದೆ ಅಲ್ಲಿ ಈ ಅಂಶಗಳು ಈ ರೀತಿಯಾಗಿ ಸಂಪರ್ಕಗೊಂಡಿದೆ ಮತ್ತು ಸರ್ಕ್ಯೂಟ್ಗಳನ್ನು ತ್ರಿಕೋನ ಶೈಲಿಯಲ್ಲಿ ಮೂರನೆಯದು ಸಂಪರ್ಕಿಸುತ್ತದೆ ಈಗ ಈ ಮೂರನ್ನೂ ಮೊದಲ ನೋಟದಿಂದ ನೋಡಿದರೆ ಅದು ಮೂರೂ ವಿಭಿನ್ನವಾಗಿದೆ ಎಂದು ತೋರುತ್ತದೆ ಆದರೆ ಅಂತಿಮವಾಗಿ ಎಲ್ಲಾ ಮೂರು ಸರ್ಕ್ಯೂಟ್ಗಳು ಒಂದೇ ಆಗಿರುತ್ತವೆ ಯಾಕೆಂದರೆ ಮೂರು ಟೋಪೋಲಜಿಗಳಲ್ಲಿನ ಸಂಪರ್ಕ ಮಾಹಿತಿಯು ಒಂದೇ ಆಗಿರುತ್ತದೆ ಆದ್ದರಿಂದ ಈ ಉದಾಹರಣೆಯಲ್ಲಿ a ಇಲ್ಲಿ c ಗೆ ಸಂಪರ್ಕ ಹೊಂದಿದ್ದರೆ a ಇಲ್ಲಿ c ಗೆ ಸಂಪರ್ಕಗೊಂಡಿದೆ ಮತ್ತು a ಇಲ್ಲಿ c ಗೆ ಸಂಪರ್ಕಗೊಂಡಿದೆ a d ಗೆ ಸಂಪರ್ಕಗೊಂಡಿದೆ a d ಗೆ ಸಂಪರ್ಕಗೊಂಡಿದೆ ಮತ್ತು a d ಗೆ ಸಂಪರ್ಕಗೊಂಡಿದೆ c ಅನ್ನು b ಗೆ ಸಂಪರ್ಕಿಸಲಾಗಿದೆ ಇಲ್ಲಿ c ಅನ್ನು b ಗೆ ಸಂಪರ್ಕಿಸಲಾಗಿದೆ ಮತ್ತು ಇಲ್ಲಿ c ಅನ್ನು b ಗೆ ಸಂಪರ್ಕಿಸಲಾಗಿದೆ b ಇಲ್ಲಿ d ಗೆ ಸಂಪರ್ಕ ಹೊಂದಿದೆ b ಇಲ್ಲಿ d ಗೆ ಸಂಪರ್ಕ ಹೊಂದಿದೆ ಮತ್ತು b ಇಲ್ಲಿ d ಗೆ ಸಂಪರ್ಕ ಹೊಂದಿದೆ ಈಗ c ಈ ಶೈಲಿಯಲ್ಲಿ d ಗೆ ಸಂಪರ್ಕ ಹೊಂದಿದೆ ಇಲ್ಲಿ c ಈ ಶೈಲಿಯಲ್ಲಿ d ಗೆ ಸಂಪರ್ಕ ಹೊಂದಿದೆ ಮತ್ತು ಇಲ್ಲಿ c ಈ ಶೈಲಿಯಲ್ಲಿ d ಗೆ ಸಂಪರ್ಕ ಹೊಂದಿದೆ ಅಂತಿಮವಾಗಿ ಸರಳ ರೇಖೆಯ ಮೂಲಕ b ಟು b ಅನ್ನು ಸಂಪರ್ಕಿಸುತ್ತಿದ್ದೇವೆ ಇಲ್ಲಿ ಈ ರೀತಿಯಾಗಿ b ಗೆ ಸಂಪರ್ಕಿಸುತ್ತಿದ್ದೇವೆ ಮತ್ತು ಅದೇ ರೀತಿ ಒಂದು ಸಂಪರ್ಕಿತವಾಗಿದೆ ಈ ರೀತಿಯಾಗಿ a ಯು b ಗೆ ಸಂಪರ್ಕ ಹೊಂದಿದೆ ಈಗ ಸಂಪರ್ಕ ಮಾಹಿತಿ ಒಂದೇ ಆಗಿರುವುದರಿಂದ ಟೋಪೋಲಜಿ ಒಂದೇ ಆಗಿರುತ್ತದೆ ಅದು ಏಕೆ ಮುಖ್ಯವಾಗಿದೆ ಏಕೆಂದರೆ ಕೆಲವೊಮ್ಮೆ ಸರ್ಕ್ಯೂಟ್ನಲ್ಲಿ ಆಕೃತಿಯನ್ನು ಬೇರೆ ರೀತಿಯಲ್ಲಿ ನೀಡಿದರೆ ಅದನ್ನು ಒಂದೇ ರೀತಿಯ ಸರ್ಕ್ಯೂಟ್ಗೆ ಪರಿವರ್ತಿಸಬಹುದು ಅಲ್ಲಿ ಕರೆಂಟ್ ಹರಿವು ಮತ್ತು ವೋಲ್ಟೇಜ್ ಡ್ರಾಪ್ ಅನ್ನು ವಿಶ್ಲೇಷಿಸುವುದು ತುಂಬಾ ಸುಲಭ ಅಂಶ ಅದಕ್ಕಾಗಿಯೇ ಟೋಪೋಲಜಿ ಮಾಹಿತಿಯು ಬಹಳ ಮುಖ್ಯವಾಗಿದೆ ಅಲ್ಲಿ ಸರ್ಕ್ಯೂಟ್ನ ಟೋಪೋಲಜಿ ಕಾನ್ಫಿಗರೇಶನ್ ಅನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ವಿಸ್ತರಿಸಬಹುದು ತಿರುಗಿಸಬಹುದು ಅಥವಾ ವಿರೂಪಗೊಳಿಸಬಹುದು ಅದು ನಿಮಗೆ ವಿಶ್ಲೇಷಿಸಲು ಸುಲಭವಾಗುತ್ತದೆ ಆದ್ದರಿಂದ ನಾವು ಚರ್ಚಿಸಿದ ಮೂರು ಗ್ರಾಫ್ಗಳು ವಿಭಿನ್ನವಾಗಿದ್ದರೂ ಅವು ಒಂದೇ ರೀತಿಯ ಟೋಪೋಲಜಿಗಳಾಗಿವೆ ಶಾಖೆಗಳು ಮತ್ತು ನೋಡ್ ನಡುವಿನ ಸಂಬಂಧವು ಈ ಸಂದರ್ಭದಲ್ಲಿ ಒಂದೇ ಆಗಿರುತ್ತದೆ ಕೆಲವೊಮ್ಮೆ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಟೊಪೊಲಾಜಿಕಲ್ ರಚನೆಯು ಆಗಾಗ್ಗೆ ಸಂಭವಿಸುತ್ತದೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ನಾವು ಅವರಿಗೆ ಕೆಲವು ವಿಶೇಷ ಹೆಸರುಗಳನ್ನು ನೀಡಿದ್ದೇವೆ ಈ ರೀತಿಯ ಸರ್ಕ್ಯೂಟ್ ಅನ್ನು ನೋಡಿದರೆ ಅದನ್ನು T ನೆಟ್ವರ್ಕ್ ಎಂದು ಕರೆಯುತ್ತೇವೆ ಇದು ಹೀಗಿದ್ದರೆ ನೀವು ಪ್ರತಿರೋಧಕವನ್ನು ಸಂಪರ್ಕಿಸಿರಬಹುದು ಇದನ್ನು ನಂತರ pi ನೆಟ್ವರ್ಕ್ pi network ಎಂದು ಕರೆಯಲಾಗುತ್ತದೆ ಸರ್ಕ್ಯೂಟ್ ಟೋಪೋಲಜಿ ಈ ರೀತಿಯಾಗಿದ್ದರೆ ಅದನ್ನು ಲ್ಯಾಡರ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಟೋಪೋಲಜಿ ಈ ರೀತಿಯಾಗಿರುವಾಗ ಅಲ್ಲಿ ಎರಡು ಪ್ರತಿರೋಧಗಳು ಒಂದು ಪ್ರತಿರೋಧಕದೊಂದಿಗೆ ಸಮಾನಾಂತರವಾಗಿ ಸಂಪರ್ಕಗೊಂಡಿವೆ ಮತ್ತು ಅದರ ನಡುವೆ ನಿಮಗೆ ಇನ್ನೊಂದು ಪ್ರತಿರೋಧಕವಿದೆ ಅಥವಾ ಬಹುಶಃ ಇವೆಲ್ಲವೂ ಪ್ರತಿರೋಧಗಳು ಎಂದು ಹೇಳಬಹುದು ನಂತರ ಅದನ್ನು ಬ್ರಿಡ್ಜ್ಡ್ ಟಿ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಅಂತೆಯೇ ಇದನ್ನು ಈ ರೀತಿಯ ಬ್ರಿಡ್ಜ್ ಶೈಲಿಯಲ್ಲಿ ಸಂಪರ್ಕಿಸಿದರೆ ಇದನ್ನು ಬ್ರಿಡ್ಜ್ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಇತ್ತೀಚಿನ ನೆಟ್ವರ್ಕ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ ಎದುರಿಸುವ ಸಾಮಾನ್ಯ ಟೊಪೊಲಾಜಿಸ್ ಆದ್ದರಿಂದ ಟೋಪೋಲಾಜಿಕಲ್ ಮಾಹಿತಿಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವುದು ತುಂಬಾ ಸುಲಭ ಈಗ ಉಪ ಗ್ರಾಫ್ ಬಗ್ಗೆ ಮಾತನಾಡೋಣ ಮೂಲ ಗ್ರಾಫ್ನಿಂದ ಶಾಖೆಗಳನ್ನು ತೆಗೆದುಹಾಕುವುದರ ಮೂಲಕ ನಿರ್ದಿಷ್ಟ ಗ್ರಾಫ್ನ ಉಪ ಗ್ರಾಫ್ ರೂಪುಗೊಳ್ಳುತ್ತದೆ ಆದ್ದರಿಂದ ಒಂದು ಶಾಖೆಯನ್ನು ತೆಗೆದುಹಾಕಿದರೆ ಈ ರೀತಿ ತೆಗೆದುಹಾಕಿದರೆ ಅದು ಮೂಲ ಗ್ರಾಫ್ನ ಉಪ ಗ್ರಾಫ್ ಆಗುತ್ತದೆ ಈಗ ಟ್ರೀ ಎಂದರೇನು ಟ್ರೀ ಒಂದು ರೀತಿಯ ಉಪ ಗ್ರಾಫ್ ಆಗಿದ್ದು ಅದು ಸರ್ಕ್ಯೂಟ್ ವಿಶ್ಲೇಷಣೆಗೆ ಮುಖ್ಯವಾಗಿದೆ ಮತ್ತು ಗ್ರಾಫ್ನಿಂದ ಒಂದು ಶಾಖೆಯನ್ನು ತೆಗೆದುಹಾಕುವ ಮೂಲಕ ಇದು ರೂಪಗೊಳ್ಳುತ್ತದೆ ಆದ್ದರಿಂದ ಟ್ರೀ ಯನ್ನು ಉಪ ಗ್ರಾಫ್ ಎಂದೂ ಪರಿಗಣಿಸಬಹುದು ಆದರೆ ಇದು ಕೆಲವು ವಿಶೇಷ ಗುಣಗಳನ್ನು ಹೊಂದಿದೆ ಆ ಗುಣಲಕ್ಷಣಗಳು ಯಾವುವು n ನೋಡ್ಗಳ ಟ್ರೀ ಒಂದು ನಿರ್ದಿಷ್ಟ ಗ್ರಾಫ್ನಲ್ಲಿ n ನೋಡ್ಗಳು ಇದ್ದರೆ ಮತ್ತು ಎಲ್ಲಾ n ನೋಡ್ಗಳನ್ನು ಹೊಂದಿರುವ ಟ್ರೀಯನ್ನು ರಚಿಸುತ್ತಿದ್ದರೆ ಅದು ಈ ಕೆಳಗಿನ ಪ್ರಾಪರ್ಟಿಯನ್ನು ಹೊಂದಿರುತ್ತದೆ ಇದು ಗ್ರಾಫ್ಗಳ ಎಲ್ಲಾ ನೋಡ್ಗಳನ್ನು ಹೊಂದಿರುತ್ತದೆ ಇದು n ಮೈನಸ್ ಒಂದು ಶಾಖೆಯನ್ನು ಹೊಂದಿರುತ್ತದೆ ಮತ್ತು ಯಾವುದೇ ಮುಚ್ಚಿದ ಮಾರ್ಗವಿರುವುದಿಲ್ಲ ಆದ್ದರಿಂದ ಇವು ಟ್ರೀ ಮೂರು ಪ್ರಮುಖ ಗುಣಲಕ್ಷಣಗಳಾಗಿವೆ ಮತ್ತು ಈ ಅಂಕಿ ಅಂಶದಿಂದ ಈ ಪ್ರಾಪರ್ಟಿಯನ್ನು ಅರ್ಥಮಾಡಿಕೊಳ್ಳೋಣ ಟ್ರೀಯನ್ನು ಕಂಡುಹಿಡಿಯಲು ಕೇಳಿದರೆ ಮೊದಲು ಅದು ಎಲ್ಲಾ ನೋಡ್ಗಳನ್ನು ಹೊಂದಿರುತ್ತದೆ ಇದರರ್ಥ ನೋಡ್ abc ಮತ್ತು o ಗ್ರಾಫ್ನ ಭಾಗವಾಗಿರಬೇಕು ಇದು n ಮೈನಸ್ ಒಂದು ಶಾಖೆಯನ್ನು ಹೊಂದಿರುತ್ತದೆ ಆದ್ದರಿಂದ ನಾವು 1234 ನೋಡ್ಗಳನ್ನು ಹೊಂದಿದ್ದೇವೆ ಇದರರ್ಥ ಅದು ಮೂರು ಶಾಖೆಗಳಾದ n ಮೈನಸ್ ಒಂದನ್ನು ಹೊಂದಿರುತ್ತದೆ ಮೂರು ಶಾಖೆಗಳು ಯಾವುವು ಮೂರು ಶಾಖೆಗಳು ಹೀಗಿರಬಹುದು ಏಕೆಂದರೆ ಅದು ಯಾವುದೇ ಮುಚ್ಚಿದ ಮಾರ್ಗವಿಲ್ಲ ಅಥವಾ ಪರ್ಯಾಯವಾಗಿ ಏನು ಮಾಡಬಹುದು ಎಂದು ಖಚಿತಪಡಿಸುತ್ತದೆ ನೋಡ್ಗಳನ್ನು ಹೊಂದಬಹುದು ಆದರೆ ಶಾಖೆಗಳು ಎರಡನೆಯದಾಗಿರಬಹುದು ಮತ್ತು ಅದು ಮೂರನೆಯದಾಗಿರಬಹುದು ಈ ಸಂದರ್ಭದಲ್ಲಿ ಎಲ್ಲಾ ನೋಡ್ಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ತಿಳಿದಿದೆ ಆದರೆ ಯಾವುದೇ ಮುಚ್ಚಿದ ಲೂಪ್ ಇಲ್ಲ ಅಥವಾ ಅದೇ ರೀತಿ ಈ ರೀತಿಯ ಇತರ ಫ್ಯಾಷನ್ ಮೂಲಕ ಸಂಪರ್ಕಿಸಬಹುದಾದ ಇನ್ನೊಂದು ಕೆಲಸವನ್ನು ಮಾಡಬಹುದುಅದು ಮತ್ತೆ ಟ್ರೀ ಆದ್ದರಿಂದ ಅಲ್ಲಿ ಇರಬಹುದು ಗ್ರಾಫ್ನ ಅನೇಕ ವಿಭಿನ್ನ ಟ್ರೀಗಳಾಗಿರಬಹುದು ಆದರೆ ಕೆಲವು ಸೆಷನ್ ಮೂಲಕ ಸಂಪರ್ಕಿಸಿದರೆ ನೀವು o ನಿಂದ c c ನಿಂದ b ಮತ್ತು b ನಿಂದ a ಗೆ ಸಂಪರ್ಕಿಸಿದರೆ ಮತ್ತೆ ಟ್ರೀಅನ್ನು ಕಾಣುತ್ತೀರಿ ಎಲ್ಲಾ ಸಂದರ್ಭಗಳಲ್ಲಿ ನಿಖರವಾಗಿ ಮೂರು ಶಾಖೆಗಳನ್ನು ಹೊಂದಿರುತ್ತೀರಿ ಏಕೆಂದರೆ ಅದು ನಾಲ್ಕು ನೋಡ್ಗಳಿಗೆ n ಮೈನಸ್ ಒಂದು ಶಾಖೆಯನ್ನು ಹೊಂದಿರುತ್ತದೆ ಅದು ಯಾವಾಗಲೂ ಮೂರು ಶಾಖೆಗಳನ್ನು ಹೊಂದಿರುತ್ತದೆ ಹೆಚ್ಚು ಸಂಪರ್ಕಿಸಿದರೆ ಖಂಡಿತವಾಗಿಯೂ ನಿಮಗೆ ಒಂದು ಮುಚ್ಚಿದ ಲೂಪ್ ಇರುತ್ತದೆ ಇದನ್ನು ಅನುಮತಿಸಲಾಗುವುದಿಲ್ಲ ಒಂದು ವೇಳೆ ಟ್ರೀ ನಿಖರವಾಗಿ ಯಾವುದೇ ಮುಚ್ಚಿದ ಮಾರ್ಗವನ್ನು ಹೊಂದಿರುವುದಿಲ್ಲ ಈಗ ಶಾಖೆಗಳು ಟ್ರೀಯನ್ನು ರೂಪಿಸುತ್ತಿವೆ ಎಂದು ಸ್ವರಮೇಳಗಳು ಅಥವಾ ಕೊಂಡಿಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಶಾಖೆಯನ್ನು ತೆಗೆದುಹಾಕಿದರೆ ನಿಮಗೆ ಒಂದು ಟ್ರೀ ಸಿಗುತ್ತದೆ ಆದ್ದರಿಂದ ಇದನ್ನು ಸ್ವರಮೇಳ ಎಂದು ಕರೆಯಲಾಗುತ್ತದೆ ನೆಟ್ವರ್ಕ್ನ ವಿಶ್ಲೇಷಣೆಗಾಗಿ ಕರೆಂಟ್ ವೇರಿಯೇಬಲ್ನ ಸರಿಯಾದ ಆಯ್ಕೆಯನ್ನು ಕೈಗೊಳ್ಳಬೇಕಾದರೆ ಟ್ರೀ ಪರಿಕಲ್ಪನೆಯನ್ನು ಬಳಸಲಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ಕರೆಂಟ್ ವೇರಿಯೇಬಲ್ನಳನ್ನು ಸರಿಯಾಗಿ ಆರಿಸಬೇಕಾದಾಗ ಇದು ಬಹಳ ಮುಖ್ಯ ಈಗ ನೆಟ್ವರ್ಕ್ ಟೋಪೋಲಜಿಯಲ್ಲಿ ನೋಡಿದ ಅಂಶಗಳ ಬಗ್ಗೆ ಮಾತನಾಡೋಣಅದು ಒಂದು ಶಾಖೆಯಾಗಿದೆ ಶಾಖೆಯು ವೋಲ್ಟೇಜ್ ಮೂಲ ಅಥವಾ ಪ್ರತಿರೋಧಕದಂತಹ ಒಂದೇ ಅಂಶವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದನ್ನು ಶಾಖೆ ಎಂದು ಪರಿಗಣಿಸಬಹುದುಆದ್ದರಿಂದ ಮೂಲಭೂತವಾಗಿ ನಿರ್ದಿಷ್ಟ ವಿಭಾಗವನ್ನು ಒಂದು ಶಾಖೆ ಎಂದು ಕರೆಯಲಾಗುವ ವಿದ್ಯುತ್ ಅಂಶಗಳನ್ನು ನಾವು ನೋಡಿದ್ದೇವೆ ಈಗ ನಾವು ನೋಡ್ ಬಗ್ಗೆ ಮಾತನಾಡೋಣ ನೋಡ್ ಎರಡು ಅಥವಾ ಹೆಚ್ಚಿನ ಶಾಖೆಗಳ ನಡುವಿನ ಸಂಪರ್ಕದ ಬಿಂದುವಾಗಿದೆ ಈಗ ಈ ಸಂದರ್ಭದಲ್ಲಿ ಇದು ನೋಡ್ ಏಕೆಂದರೆ ಇದು ಈ ಮತ್ತು ಈ ಶಾಖೆಯನ್ನು ಸಂಪರ್ಕಿಸುತ್ತಿದೆ ಆದ್ದರಿಂದ ನೋಡ್ ಎರಡು ಅಥವಾ ಹೆಚ್ಚಿನ ಶಾಖೆಗಳ ನಡುವಿನ ಸಂಪರ್ಕವಾಗಿರುತ್ತದೆ ಇಲ್ಲಿ ಈ ಚಿತ್ರದಲ್ಲಿ ಮೂರು ನೋಡ್ಗಳನ್ನು ಹೊಂದಿದ್ದೇವೆ ನೋಡ್ a ನೋಡ್ b ಮತ್ತು ನೋಡ್ c ಈಗ ಈ ಅಂಕಿ ಅಂಶದಲ್ಲಿ c ಒಂದೇ ಲೋಡ್ ಅಲ್ಲ ಅದು ಸರ್ಕ್ಯೂಟ್ನಲ್ಲಿರುವ ಎಲ್ಲಾ ನಾಲ್ಕು ನೋಡ್ಗಳನ್ನು ಒಳಗೊಂಡಿದೆ ಆದರೆ ಒಂದೇ ನೋಡ್ c ಯಿಂದ ಪ್ರತಿನಿಧಿಸುತ್ತೇವೆ ಆದರೆ ಎರಡು ನೋಡ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವಾಗ ಅಥವಾ ನೇರ ತಂತಿಯಾಗಿರಬಹುದು ಎರಡೂ ಯಾವಾಗಲೂ a ನಲ್ಲಿರುತ್ತದೆ ಅದೇ ಸಾಮರ್ಥ್ಯ ಆದ್ದರಿಂದ ಇದು ಹೀಗಿರುವಾಗ ಎಲ್ಲವನ್ನೂ ಸೇರಿಕೊಳ್ಳಬಹುದು ಮತ್ತು ಒಂದೇ ನೋಡ್ ಅನ್ನು ರಚಿಸಬಹುದು ಆದ್ದರಿಂದ ಅಂತಿಮವಾಗಿ ನೀವು ನಾಲ್ಕು ವಿಭಿನ್ನ ನೋಡ್ಗಳನ್ನು ಹೊಂದಿದ್ದರೆ ಅದು ಏನೂ ಅಲ್ಲ ಆದರೆ ಒಂದೇ ನೋಡ್ ಬಗ್ಗೆ ಮಾತನಾಡುತ್ತಿದ್ದೀರಿ ಏಕೆಂದರೆ ಸರ್ಕ್ಯೂಟ್ ಕಾನ್ಫಿಗರೇಶನ್ನಲ್ಲಿ ಯಾವುದೇ ಬದಲಾವಣೆಯಿಲ್ಲದೆ ಸೇರಬಹುದು ಅಂತೆಯೇ ಇದರಲ್ಲಿ ನೀವು ಮೂರು ನೋಡ್ಗಳನ್ನು ಹೊಂದಿದ್ದರೂ ಎಲ್ಲವೂ ನೇರ ತಂತಿಯ ಮೂಲಕ ಸಂಪರ್ಕಗೊಂಡಿರುವುದರಿಂದ ಎಲ್ಲಾ ಮೂರು ನೋಡ್ಗಳು ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ನೀವು ಸಮಾನ ಪ್ರವೇಶವನ್ನು ಎಲ್ಲಾ ಮೂರು ನೋಡ್ಗಳನ್ನು ಒಂದೇ ನೋಡ್ನೊಂದಿಗೆ ಪ್ರತಿನಿಧಿಸಬಹುದು ಇಲ್ಲಿ ನೀವು b ಯಲ್ಲಿ ಮೂರು ನೋಡ್ಗಳನ್ನು ಹೊಂದಿರುತ್ತೀರಿ ಆದರೆ ವಾಸ್ತವವಾಗಿ ಇದನ್ನು ಒಂದು ನೋಡ್ ಎಂದು ಪರಿಗಣಿಸಲಾಗುತ್ತದೆ ಅಂತೆಯೇ ಇದಕ್ಕಾಗಿ ನೀವು ನಾಲ್ಕು ನೋಡ್ಗಳನ್ನು ಹೊಂದಿದ್ದೀರಿ ಆದರೆ ಈ ನೋಡ್ಗಳನ್ನು ಸಂಪರ್ಕಿಸುವ ತಂತಿಗಳು ಯಾವುದೇ ಅಂಶಗಳನ್ನು ಹೊಂದಿರದ ಕಾರಣ ಇದನ್ನು ಒಂದೇ ನೋಡ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಶಾರ್ಟ್ ಸರ್ಕ್ಯೂಟ್ ನೋಡ್ ಎಂದು ಪರಿಗಣಿಸಬಹುದು ಈಗ ಲೂಪ್ ಎಂದರೇನು ಯಾವುದೇ ಮುಚ್ಚಿದ ಮಾರ್ಗ ಲೂಪ್ನಲ್ಲಿ ಮೂಲತಃ ಯಾವುದೇ ಸರ್ಕ್ಯೂಟ್ನಲ್ಲಿ ಮುಚ್ಚಿದ ಮಾರ್ಗವಾಗಿದೆ ಮುಚ್ಚಿದ ಮಾರ್ಗವು ನೋಡ್ನಿಂದ ಪ್ರಾರಂಭಿಸಿ ಒಂದು ಗುಂಪಿನ ನೋಡ್ಗಳ ಮೂಲಕ ಹಾದುಹೋಗುವ ಮೂಲಕ ಮತ್ತು ಅಂತಿಮವಾಗಿ ಯಾವುದೇ ನೋಡ್ನ ಮೂಲಕ ಒಂದಕ್ಕಿಂತ ಹೆಚ್ಚು ಬಾರಿ ಹಾದುಹೋಗದೆ ಆರಂಭಿಕ ನೋಡ್ಗೆ ಮರಳುತ್ತದೆ ಆದ್ದರಿಂದ ಇದರರ್ಥ ಈ ರೀತಿಯ ಸರ್ಕ್ಯೂಟ್ ನಲ್ಲಿ ಲೂಪ್ ಅನ್ನು ಕಂಡುಹಿಡಿಯಲು ಕೇಳಿದಾಗ ನೀವು ವಿವಿಧ ನೋಡ್ಗಳನ್ನು ಪತ್ತೆಹಚ್ಚಿ ಮೂಲ ನೋಡ್ಗೆ ಹಿಂತಿರುಗಿದರೆ ಇದು ಒಂದು ಲೂಪ್ ಎಂದು ಪರಿಗಣಿಸುತ್ತದೆ ಸರಿನಾ ಈಗ ಈ ನಿರ್ದಿಷ್ಟ ಲೂಪ್ ಯಾವುದೇ ಸ್ವತಂತ್ರ ಲೂಪ್ನ ಭಾಗವಲ್ಲದ ಕನಿಷ್ಠ ಒಂದು ಶಾಖೆಯನ್ನು ಹೊಂದಿದ್ದರೆ ಅದು ಸ್ವತಂತ್ರ ಎಂದು ಹೇಳಲಾಗುತ್ತದೆ ಈಗ ಲೂಪ್ ಏಕೆ ಮುಖ್ಯವಾಗಿದೆ ಏಕೆಂದರೆ ಸ್ವತಂತ್ರ ಲೂಪ್ಗಳು ಅಥವಾ ಮಾರ್ಗವು ಸ್ವತಂತ್ರ ಸಮೀಕರಣಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಸಂಕೀರ್ಣ ಸರ್ಕ್ಯೂಟ್ ನೀಡಿದಾಗ ಮತ್ತು ಕಿರ್ಚಾಫ್ನ ವೋಲ್ಟೇಜ್ ಲಾವನ್ನು Kirchhoff's voltage law ಕಾರ್ಯಗತಗೊಳಿಸಲು ಕೇಳಿದಾಗ ನಂತರ ನೀವು ಮೊದಲು ವಿವಿಧ ಸ್ವತಂತ್ರ ಲೂಪ್ ಯಾವುವು ಎಂಬುದನ್ನು ಕಂಡುಹಿಡಿಯಬೇಕು ಆದುದರಿಂದ ಕಂಡುಹಿಡಿಯಬೇಕಾದ ವಿವಿಧ ಸಮೀಕರಣಗಳು ಅಥವಾ ಅನನ್ಯ ಸಮೀಕರಣಗಳು ಯಾವುವು ಎಂಬುದನ್ನು ನಿಖರವಾಗಿ ಗುರುತಿಸಬಹುದು ಇದರಿಂದ ನಿರ್ದಿಷ್ಟ ಸರ್ಕ್ಯೂಟ್ನ ಉತ್ತರವನ್ನು ಪಡೆಯಬಹುದು ಎಂದು ಕಂಡು ಹಿಡಿಯಬಹುದು ಈಗ ಈ ಅಂಕಿ ಅಂಶವನ್ನು ನೋಡಿದರೆ a b c ಮತ್ತು a ಅನ್ನು ಈ ಶೈಲಿಯಲ್ಲಿ a b c ಮತ್ತು a ಸಂಪರ್ಕಿಸಿದರೆ ಇದನ್ನು ಒಂದು ಸ್ವತಂತ್ರ ಲೂಪ್ ಎಂದು ಪರಿಗಣಿಸಲಾಗುತ್ತದೆ ಅಥವಾ ಪರ್ಯಾಯವಾಗಿ a b ಮತ್ತು c ಯೊಂದಿಗೆ ಹೋಗಬಹುದು ಅದು ಎರಡು ಓಮ್ ಮತ್ತು ಅದು ಮತ್ತೊಂದು ಸ್ವತಂತ್ರ ಲೂಪ್ ಆಗಿರುತ್ತದೆ ಅಥವಾ ಎರಡು ಮತ್ತು ಮೂರು ಓಮ್ಗಳನ್ನು ಸಂಪರ್ಕಿಸಬಹುದು ಅದು ಮತ್ತೊಂದು ಸ್ವತಂತ್ರ ಲೂಪ್ ಆಗಿದೆ ಆದ್ದರಿಂದ ಎಲ್ಲಾ ಮೂರು ಸಂದರ್ಭಗಳಲ್ಲಿ ಲೂಪ್ನಲ್ಲಿ ಕನಿಷ್ಠ ಒಂದು ಅಂಶವು ಇತರ ಲೂಪ್ನ ಭಾಗವಲ್ಲ ಎಂದು ನೋಡುತ್ತೀರಿ ಆದ್ದರಿಂದ ಆ ರೀತಿಯಲ್ಲಿ ಲೂಪ್ಗಳ ಸಂಖ್ಯೆಯನ್ನು ರಚಿಸಬಹುದು ಈಗ ಪ್ರಶ್ನೆಯೆಂದರೆ ಸರಿಯಾದ ಸಂಖ್ಯೆಯ ಲೂಪ್ಗಳನ್ನು ಪಡೆದಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಹೇಗೆ ಕಂಡುಹಿಡಿಯುತ್ತೀರಿ ಅದಕ್ಕಾಗಿ ನಾವು ನೆಟ್ವರ್ಕ್ನ ಮೂಲಭೂತ ಪ್ರಮೇಯವನ್ನು ಬಳಸುತ್ತೇವೆ ಆದ್ದರಿಂದ b ln 1 l ಎಂಬುದು ಲೂಪ್ಗಳ ಸಂಖ್ಯೆ n ಎಂಬುದು ನೋಡ್ಗಳ ಸಂಖ್ಯೆ ಮತ್ತು b ಎಂಬುದು ಶಾಖೆಗಳ ಸಂಖ್ಯೆ ಆದ್ದರಿಂದ ನೋಡ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು ಎಂದು ನಿಮಗೆ ತಿಳಿದಿದೆ ಶಾಖೆಗಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು ಆದ್ದರಿಂದ ಲೂಪ್ಗಳ ಸಂಖ್ಯೆಗಳು ಏನೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ನಾನು b ಮೈನಸ್ n ಪ್ಲಸ್ ಒನ್ ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ನೀವು ರಚಿಸಿದ ಲೂಪ್ಗಳ ಸಂಖ್ಯೆಯನ್ನು ಎಣಿಸಬಹುದು ಮತ್ತು ಈ ನಿರ್ದಿಷ್ಟ ಪ್ರಮೇಯವನ್ನು ಲೂಪ್ಗಳ ಸಂಖ್ಯೆ ತೃಪ್ತಿಪಡಿಸುತ್ತದೆಯೆ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಅದು ತೃಪ್ತಿಕರವಾಗಿದ್ದರೆ ಸರ್ಕ್ಯೂಟ್ನಲ್ಲಿನ ಲೂಪ್ಗಳ ಸಂಖ್ಯೆಯನ್ನು ನಿಖರವಾಗಿ ಗುರುತಿಸಿದ್ದೀರಿ ಎಂದರರ್ಥ ಈಗ ಸರಣಿಯಲ್ಲಿ ಎರಡು ಅಥವಾ ಹೆಚ್ಚಿನ ಅಂಶಗಳಿವೆ ಅವು ಒಂದೇ ನೋಡ್ ಅನ್ನು ಪ್ರತ್ಯೇಕವಾಗಿ ಹಂಚಿಕೊಳ್ಳುತ್ತವೆ ಮತ್ತು ನಂತರ ನೀವು ಅವುಗಳು ಒಂದೇ ಕರೆಂಟ್ ಅನ್ನು ಹೊಂದಿರುತ್ತವೆ ಹೇಳಬಹುದು ಆದ್ದರಿಂದ ಸರಣಿಯಲ್ಲಿ ಮತ್ತು ಸಮಾನಾಂತರ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಅಂಶಗಳು ಸರಣಿಯಲ್ಲಿ ಸಂಪರ್ಕಗೊಂಡಿದ್ದರೆ ಅವು ಒಂದೇ ನೋಡ್ ಅನ್ನು ಹಂಚಿಕೊಳ್ಳುತ್ತವೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಅವು ಒಂದೇ ಪ್ರಮಾಣದ ಕರೆಂಟ್ ಅನ್ನು ಹೊಂದಿರುತ್ತವೆ ಈಗ ಎರಡು ಅಥವಾ ಹೆಚ್ಚಿನ ಅಂಶಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಿದ್ದರೆ ಅವು ಎರಡು ನೋಡ್ಗಳಿಗೆ ಸಂಪರ್ಕಗೊಳ್ಳುತ್ತವೆ ಮತ್ತು ಅದರ ಪರಿಣಾಮವಾಗಿ ಒಂದೇ ವೋಲ್ಟೇಜ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಇದರರ್ಥ ನೋಡ್ಗಳು ಸರಣಿಯಲ್ಲಿ ಸಂಪರ್ಕಗೊಂಡಿದ್ದರೆ ಅವೆರಡೂ ಒಂದೇ ನೋಡ್ ಮೂಲಕ ಸಂಪರ್ಕಗೊಳ್ಳುತ್ತವೆ ಆದ್ದರಿಂದ ಆ ಸಂದರ್ಭದಲ್ಲಿ ಎರಡೂ ಅಂಶಗಳಲ್ಲಿ ಒಂದೇ ಕರೆಂಟ್ಅನ್ನು ಹರಿಯುವುದನ್ನು ನೋಡಬಹುದು ಈಗ ಅವುಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದರೆ ಈ ಅಂಶಗಳು ಒಂದೇ ಎರಡು ನೋಡ್ಗಳ ಮೂಲಕ ಸಂಪರ್ಕಗೊಳ್ಳುತ್ತವೆ ಮತ್ತು ಆ ಸಂದರ್ಭದಲ್ಲಿ ಎರಡೂ ಪ್ರತಿರೋಧಕಗಳಾದ್ಯಂತದ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ ನೀವು ಈ ರೀತಿಯ ನೋಡ್ ಕಾನ್ಫಿಗರೇಶನ್ ಹೊಂದಿದ್ದರೆ ಇದರರ್ಥ ಅವರು ಈ ಶೈಲಿಯಲ್ಲಿ ಸಂಪರ್ಕ ಹೊಂದಿದ್ದರೆ ಕರೆಂಟ್ ಒಂದೇ ಆಗಿರುತ್ತದೆ ಮತ್ತು ಈ ಶೈಲಿಯಲ್ಲಿ ಸಂಪರ್ಕ ಹೊಂದಿದ್ದರೆ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ ಇದರೊಂದಿಗೆ ನಾವು ಇಂದಿನ ತರಗತಿಯನ್ನು ಮುಗಿಸುತ್ತೇವೆ ಮುಂದಿನ ತರಗತಿಯಲ್ಲಿ ಸರಣಿ ಮತ್ತು ಸಮಾನಾಂತರಗಳ ಸರ್ಕ್ಯೂಟ್ ಸಂಯೋಜನೆಯಂತಹ ಇತರ ಕೆಲವು ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ಮತ್ತು ಅವುಗಳನ್ನು ಹೇಗೆ ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಹೇಗೆ ವಿಶ್ಲೇಷಿಸಬೇಕು ಆದ್ದರಿಂದ ಆ ಸರ್ಕ್ಯೂಟ್ಗಳ ಪರಿಹಾರವನ್ನು ಕಂಡುಹಿಡಿಯುವುದು ನಮಗೆ ತುಂಬಾ ಸುಲಭ ಧನ್ಯವಾದಗಳು